ಸಂಶೋಧನೆಗಳು ಸಂಶೋಧನಾ ಪ್ರಕಟಣೆಗಳು ಅಥವಾ ಸಂಶೋಧನೆಯ ಫಲಿತಾಂಶದಿಂದ ಉಂಟಾಗಬಹುದು ಸಂಶೋಧನೆಗಳು ಸಂಶೋಧನಾ ಪ್ರಕಟಣೆಗಳು ಅಥವಾ ಸಂಶೋಧನೆಯ ಫಲಿತಾಂಶದಿಂದ ಉಂಟಾಗಬಹುದು ಸಂಶೋಧನಾ ವಿದ್ವಾಂಸರ ಪ್ರಬಂಧದಿಂದ ಅವು ಉಂಟಾಗಬಹುದು ಸಂಶೋಧನಾ ವಿದ್ವಾಂಸರ ಪ್ರಬಂಧದಿಂದ ಅವು ಉಂಟಾಗಬಹುದು ಸಮಸ್ಯೆ ಪರಿಹರಿಸುವ ಚಟುವಟಿಕೆಯಿಂದ ಸೃಷ್ಟಿಯಾಗಬಹುದು ಅಲ್ಲಿ ಜನರ ಗುಂಪು ಸಮಸ್ಯೆಯನ್ನು ತೆಗೆದುಕೊಂಡು ಅದನ್ನು ಪರಿಹರಿಸುತ್ತದೆ ಸಮಸ್ಯೆ ಪರಿಹರಿಸುವ ಚಟುವಟಿಕೆಯಿಂದ ಸೃಷ್ಟಿಯಾಗಬಹುದು ಅಲ್ಲಿ ಜನರ ಗುಂಪು ಸಮಸ್ಯೆಯನ್ನು ತೆಗೆದುಕೊಂಡು ಅದನ್ನು ಪರಿಹರಿಸುತ್ತದೆ ಅವರು ಬುದ್ದಿಮತ್ತೆ ಅವಧಿಗಳಿಂದ ಸೃಷ್ಟಿಯಾಗಬಹುದು ಅವರು ಬುದ್ದಿಮತ್ತೆ ಅವಧಿಗಳಿಂದ ಸೃಷ್ಟಿಯಾಗಬಹುದು ಅವರ ಯೋಜನೆಗಳಿಂದ ಸೃಷ್ಟಿಯಾಗಬಹುದು ಜನರು ಯೋಜನೆಯನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಆವಿಷ್ಕರಿಸಬಹುದು ಅವರ ಯೋಜನೆಗಳಿಂದ ಸೃಷ್ಟಿಯಾಗಬಹುದು ಜನರು ಯೋಜನೆಯನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಆವಿಷ್ಕರಿಸಬಹುದು ಆವಿಷ್ಕಾರಗಳು ವಿವಿಧ ಸ್ಥಳಗಳಲ್ಲಿ ಸೃಷ್ಟಿಯಾಗುತ್ತವೆ ಆವಿಷ್ಕಾರಗಳು ವಿವಿಧ ಸ್ಥಳಗಳಲ್ಲಿ ಸೃಷ್ಟಿಯಾಗುತ್ತವೆ ಶಾಲೆಗಳು ಮತ್ತು ವಿಜ್ಞಾನ ಯೋಜನೆಗಳಲ್ಲಿ ನೀವು ಆವಿಷ್ಕಾರಗಳನ್ನು ಕಾಣಬಹುದು ಶಾಲೆಗಳು ಮತ್ತು ವಿಜ್ಞಾನ ಯೋಜನೆಗಳಲ್ಲಿ ನೀವು ಆವಿಷ್ಕಾರಗಳನ್ನು ಕಾಣಬಹುದು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಮಾಡಿದ ವಿಶ್ವವಿದ್ಯಾಲಯದ ಕೆಲಸಗಳಲ್ಲಿ ನೀವು ಅವುಗಳನ್ನು ಕಾಣಬಹುದು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಮಾಡಿದ ವಿಶ್ವವಿದ್ಯಾಲಯದ ಕೆಲಸಗಳಲ್ಲಿ ನೀವು ಅವುಗಳನ್ನು ಕಾಣಬಹುದು ಇದು ಆವಿಷ್ಕಾರದ ವಿಷಯವಾಗಿರಬಹುದು ಇದು ಆವಿಷ್ಕಾರದ ವಿಷಯವಾಗಿರಬಹುದು ಜ್ಞಾನ ಆಧಾರಿತ ಸ್ಟಾರ್ಟ್ ಅಪ್ ಗಳು ಸೃಷ್ಟಿಸಿದ ಪೇಟೆಂಟ್ ಪಡೆಯಬಹುದಾದ ಆವಿಷ್ಕಾರಗಳು ಜ್ಞಾನ ಆಧಾರಿತ ಸ್ಟಾರ್ಟ್ ಅಪ್ ಗಳು ಸೃಷ್ಟಿಸಿದ ಪೇಟೆಂಟ್ ಪಡೆಯಬಹುದಾದ ಆವಿಷ್ಕಾರಗಳು ವಿಜ್ಞಾನಿಗಳು ವಿವಿಧ ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ಮಾಡುವ ಸಮಯದಲ್ಲಿ ಮಾಡಿದ ಶೋಧನೆಯ ಉತ್ಪನ್ನಗಳು ಇಂತಹ ಉತ್ಪನ್ನಗಳಿಗೆ ಪೇಟೆಂಟ್ ಪಡೆಯಬಹುದು ವಿಜ್ಞಾನಿಗಳು ವಿವಿಧ ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ಮಾಡುವ ಸಮಯದಲ್ಲಿ ಮಾಡಿದ ಶೋಧನೆಯ ಉತ್ಪನ್ನಗಳು ಇಂತಹ ಉತ್ಪನ್ನಗಳಿಗೆ ಪೇಟೆಂಟ್ ಪಡೆಯಬಹುದು ಆದರೆ ಆ ಅನ್ವೇಷಣೆಗೆ ಪೇಟೆಂಟ್ ಪಡೆಯಲು ಸಾಧ್ಯವಿಲ್ಲ ಆದರೆ ಆ ಅನ್ವೇಷಣೆಗೆ ಪೇಟೆಂಟ್ ಪಡೆಯಲು ಸಾಧ್ಯವಿಲ್ಲ ಅನ್ವೇಷಣೆಯಿಂದ ಪ್ರಕಟವಾಗುವ ಉತ್ಪನ್ನಗಳಿಗೆ ಪೇಟೆಂಟ್ ಸಿಗಬಹುದು ಅನ್ವೇಷಣೆಯಿಂದ ಪ್ರಕಟವಾಗುವ ಉತ್ಪನ್ನಗಳಿಗೆ ಪೇಟೆಂಟ್ ಸಿಗಬಹುದು ಕಂಪನಿಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗವನ್ನು ಹೊಂದಿರುತ್ತವೆ ಕಂಪನಿಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗವನ್ನು ಹೊಂದಿರುತ್ತವೆ ನೀವು ಪ್ರಕಟಣೆಗಳನ್ನು ನೋಡಬೇಕು ನೀವು ಪ್ರಕಟಣೆಗಳನ್ನು ನೋಡಬೇಕು ಪ್ರಕಟಣೆಗಳು ಆವಿಷ್ಕಾರದ ಲಿಖಿತ ವಿವರಣೆಯಾಗಿದೆ ಪ್ರಕಟಣೆಗಳು ಆವಿಷ್ಕಾರದ ಲಿಖಿತ ವಿವರಣೆಯಾಗಿದೆ ಸಂಶೋಧನೆಯ ಮಾಹಿತಿ ಬಹಿರಂಗಪಡಿಸುವಿಕೆಯು ಪ್ರಕಟಣೆಯ ರೂಪದಲ್ಲಿರಬಹುದು ಸಂಶೋಧನೆಯ ಮಾಹಿತಿ ಬಹಿರಂಗಪಡಿಸುವಿಕೆಯು ಪ್ರಕಟಣೆಯ ರೂಪದಲ್ಲಿರಬಹುದು ಪ್ರಕಟಣೆಯು ಪೇಟೆಂಟ್ನ ನವೀನ ಅಂಶವನ್ನು ಕೊಲ್ಲುತ್ತದೆ ಪ್ರಕಟಣೆಯು ಪೇಟೆಂಟ್ನ ನವೀನ ಅಂಶವನ್ನು ಕೊಲ್ಲುತ್ತದೆ ಪೇಟೆಂಟ್ ಕಾನೂನು ಬಹಿರಂಗಪಡಿಸುವಿಕೆ ಅಗತ್ಯ ಎಂದು ಹೇಳುತ್ತದೆ ಪೇಟೆಂಟ್ ಕಾನೂನು ಬಹಿರಂಗಪಡಿಸುವಿಕೆ ಅಗತ್ಯ ಎಂದು ಹೇಳುತ್ತದೆ ಪೇಟೆಂಟ್ ಕಚೇರಿಯಲ್ಲಿ ಸಂಶೋಧನೆಯಿಂದ ಮಾಡಿದ ಆವಿಷ್ಕಾರದ ಕುರಿತಾಗಿ ಮಾಹಿತಿಯನ್ನು ನೀಡದೆ ಅಥವಾ ಸಾರ್ವಜನಿಕವಾಗಿ ಆವಿಷ್ಕಾರದ ಕುರಿತಾಗಿ ಪ್ರಕಟಿಸಿದರೆ ಆವಿಷ್ಕಾರವು ಹೊಸದಾಗಿ ಇರಬೇಕೆಂಬ ಪೇಟೆಂಟ್ ಕಚೇರಿಯ ನಿಯಮವನ್ನು ಪಾಲಿಸಲಾಗುವುದಿಲ್ಲ ಪೇಟೆಂಟ್ ಕಚೇರಿಯಲ್ಲಿ ಸಂಶೋಧನೆಯಿಂದ ಮಾಡಿದ ಆವಿಷ್ಕಾರದ ಕುರಿತಾಗಿ ಮಾಹಿತಿಯನ್ನು ನೀಡದೆ ಅಥವಾ ಸಾರ್ವಜನಿಕವಾಗಿ ಆವಿಷ್ಕಾರದ ಕುರಿತಾಗಿ ಪ್ರಕಟಿಸಿದರೆ ಆವಿಷ್ಕಾರವು ಹೊಸದಾಗಿ ಇರಬೇಕೆಂಬ ಪೇಟೆಂಟ್ ಕಚೇರಿಯ ನಿಯಮವನ್ನು ಪಾಲಿಸಲಾಗುವುದಿಲ್ಲ ಒಂದು ವೇಳೆ ಈ ನಿಯಮವನ್ನು ಪಾಲಿಸದಿದ್ದರೆ ಆವಿಷ್ಕಾರದ ಪೇಟೆಂಟ್ ಕುರಿತಾಗಿ ನೀವು ಪೇಟೆಂಟ್ ಕಚೇರಿಗೆ ಅರ್ಜಿ ಸಲ್ಲಿಸಲಾಗುವುದಿಲ್ಲ ಒಂದು ವೇಳೆ ಈ ನಿಯಮವನ್ನು ಪಾಲಿಸದಿದ್ದರೆ ಆವಿಷ್ಕಾರದ ಪೇಟೆಂಟ್ ಕುರಿತಾಗಿ ನೀವು ಪೇಟೆಂಟ್ ಕಚೇರಿಗೆ ಅರ್ಜಿ ಸಲ್ಲಿಸಲಾಗುವುದಿಲ್ಲ ಆದ್ದರಿಂದ ಪ್ರಕಟಣೆ ಎಂಬುದು ಸಂಶೋಧನೆಯ ಮಾಹಿತಿಯನ್ನು ಬಹಿರಂಗಪಡಿಸುವ ಸ್ಥಳ ವಾಗಬೇಕು ಆದ್ದರಿಂದ ಪ್ರಕಟಣೆ ಎಂಬುದು ಸಂಶೋಧನೆಯ ಮಾಹಿತಿಯನ್ನು ಬಹಿರಂಗಪಡಿಸುವ ಸ್ಥಳ ವಾಗಬೇಕು ಆದರೆ ಪ್ರಕಟಣೆಗಳು ನಿಮ್ಮ ಆವಿಷ್ಕಾರದ ನವೀನತೆಯನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿವೆ ಆದರೆ ಪ್ರಕಟಣೆಗಳು ನಿಮ್ಮ ಆವಿಷ್ಕಾರದ ನವೀನತೆಯನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿವೆ ಲ್ಯಾಬ್ ಟಿಪ್ಪಣಿಗಳು ಅಥವಾ ಪ್ರಬಂಧ ಅಥವಾ ನೀವು ಮಾಡಿದ ಕೆಲಸದ ಯಾವುದೇ ರೀತಿಯ ಲಿಖಿತ ವಿವರಣೆಯಂತಹ ಲಿಖಿತ ಬಹಿರಂಗಪಡಿಸುವಿಕೆಗಳನ್ನು ನೀವು ಕಾಣಬಹುದು ಲ್ಯಾಬ್ ಟಿಪ್ಪಣಿಗಳು ಅಥವಾ ಪ್ರಬಂಧ ಅಥವಾ ನೀವು ಮಾಡಿದ ಕೆಲಸದ ಯಾವುದೇ ರೀತಿಯ ಲಿಖಿತ ವಿವರಣೆಯಂತಹ ಲಿಖಿತ ಬಹಿರಂಗಪಡಿಸುವಿಕೆಗಳನ್ನು ನೀವು ಕಾಣಬಹುದು ಆವಿಷ್ಕಾರದ ಆರಂಭಿಕ ಆವೃತ್ತಿಗಳಾದ ಮೂಲಮಾದರಿಗಳಲ್ಲಿ ನೀವು ಬಹಿರಂಗಪಡಿಸುವಿಕೆಯನ್ನು ಕಾಣಬಹುದು ಆವಿಷ್ಕಾರದ ಆರಂಭಿಕ ಆವೃತ್ತಿಗಳಾದ ಮೂಲಮಾದರಿಗಳಲ್ಲಿ ನೀವು ಬಹಿರಂಗಪಡಿಸುವಿಕೆಯನ್ನು ಕಾಣಬಹುದು ಆವಿಷ್ಕಾರವನ್ನು ಪ್ರದರ್ಶಿಸಿದ ಅಥವಾ ಬಳಕೆಗೆ ತರುವ ಪ್ರದರ್ಶನಗಳಲ್ಲಿ ನೀವು ಬಹಿರಂಗಪಡಿಸುವಿಕೆಯನ್ನು ಕಾಣಬಹುದು ಆವಿಷ್ಕಾರವನ್ನು ಪ್ರದರ್ಶಿಸಿದ ಅಥವಾ ಬಳಕೆಗೆ ತರುವ ಪ್ರದರ್ಶನಗಳಲ್ಲಿ ನೀವು ಬಹಿರಂಗಪಡಿಸುವಿಕೆಯನ್ನು ಕಾಣಬಹುದು ಕಂಪ್ಯೂಟರ್ ಬಳಕೆಗೆ ಸಂಬಂಧಿಸಿದ ಬೀಟಾ ಆವೃತ್ತಿಗಳಲ್ಲಿ ನೀವು ಬಹಿರಂಗಪಡಿಸುವಿಕೆಯನ್ನು ಸಹ ಕಾಣಬಹುದು ಕಂಪ್ಯೂಟರ್ ಬಳಕೆಗೆ ಸಂಬಂಧಿಸಿದ ಬೀಟಾ ಆವೃತ್ತಿಗಳಲ್ಲಿ ನೀವು ಬಹಿರಂಗಪಡಿಸುವಿಕೆಯನ್ನು ಸಹ ಕಾಣಬಹುದು ಕಂಪ್ಯೂಟರ್ ಸಂಬಂಧಿತ ಆವಿಷ್ಕಾರಗಳು ಬೀಟಾ ಆವೃತ್ತಿಯನ್ನು ಹೊಂದಿರಬಹುದು ಕಂಪ್ಯೂಟರ್ ಸಂಬಂಧಿತ ಆವಿಷ್ಕಾರಗಳು ಬೀಟಾ ಆವೃತ್ತಿಯನ್ನು ಹೊಂದಿರಬಹುದು ನೀವು ವಿವಿಧ ಸ್ಥಳಗಳಲ್ಲಿ ಸಂಭಾವ್ಯ ಬಹಿರಂಗಪಡಿಸುವಿಕೆಗಳನ್ನು ಕಂಡುಹಿಡಿಯಬೇಕು ನೀವು ವಿವಿಧ ಸ್ಥಳಗಳಲ್ಲಿ ಸಂಭಾವ್ಯ ಬಹಿರಂಗಪಡಿಸುವಿಕೆಗಳನ್ನು ಕಂಡುಹಿಡಿಯಬೇಕು ನೀವು ಆವಿಷ್ಕಾರವನ್ನು ಪಠ್ಯರೂಪಗೊಳಿಸಲು ನೋಡುತ್ತಿರುವಿರಿ ಬಹಿರಂಗಪಡಿಸುವಿಕೆಯನ್ನು ನೀವು ಪೇಟೆಂಟ್ ವಿವರಣೆಯನ್ನು ಸಿದ್ಧಪಡಿಸುವ ರೂಪದಲ್ಲಿ ನೀಡಬೇಕೆಂದು ನೀವು ಬಯಸುತ್ತೀರಿ ನೀವು ಆವಿಷ್ಕಾರವನ್ನು ಪಠ್ಯರೂಪಗೊಳಿಸಲು ನೋಡುತ್ತಿರುವಿರಿ ಬಹಿರಂಗಪಡಿಸುವಿಕೆಯನ್ನು ನೀವು ಪೇಟೆಂಟ್ ವಿವರಣೆಯನ್ನು ಸಿದ್ಧಪಡಿಸುವ ರೂಪದಲ್ಲಿ ನೀಡಬೇಕೆಂದು ನೀವು ಬಯಸುತ್ತೀರಿ